ಮೂಲ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿನ ನಮ್ಮ ಕೋರ್ಸ್ನ 5 ನೇ ವಾರಕ್ಕೆ ಸ್ವಾಗತ ಈ ವಾರದಲ್ಲಿ ನಾವು ಮೊದಲ ವರ್ಗ ಮತ್ತು ಎರಡನೇ ವರ್ಗದ ಸರ್ಕ್ಯೂಟ್ಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ವಿಶೇಷವಾಗಿ ಇಂದು ನಾವು ಮೊದಲ ವರ್ಗದ ಆರ್ ಸಿ ಸರ್ಕ್ಯೂಟ್ಗಳ ಬಗ್ಗೆ ಮಾತನಾಡುತ್ತೇವೆ ಹಾಗಾದರೆ ಈಗ ನಾವು ಮೊದಲ ವರ್ಗದ ಆರ್ ಸಿ ಸರ್ಕ್ಯೂಟ್ಗಳು ಏನು ಎಂಬುವುದನ್ನು ನೋಡೋಣ ಆದ್ದರಿಂದ ವಿಶೇಷವಾಗಿ ಆರ್ಸಿ ಸರ್ಕ್ಯೂಟ್ಗೆ ಹೋಗುವ ಮೊದಲು ಮೊದಲ ವರ್ಗದ ಸರ್ಕ್ಯೂಟ್ನ ಅರ್ಥವೇನೆಂದು ನಾವು ತಿಳಿದುಕೊಳ್ಳೋಣ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಮತ್ತು ರೆಸಿಸ್ಟರ್ ಮತ್ತು ಇಂಡಕ್ಟರ್ ಅನ್ನು ಒಳಗೊಂಡಿರುವ ಸರ್ಕ್ಯೂಟ್ ಅನ್ನು ಒಳಗೊಂಡಿರುವ ಎರಡು ರೀತಿಯ ಸರಳ ಸರ್ಕ್ಯೂಟ್ಗಳ ಬಗ್ಗೆ ನಾವು ಚರ್ಚಿಸೋಣ ಆದ್ದರಿಂದ ಇವುಗಳನ್ನು ಸಾಮಾನ್ಯವಾಗಿ ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಈಗ ಈ ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ಗಳ ವಿಶ್ಲೇಷಣೆಯನ್ನು ನಾವು ಪ್ರತಿರೋಧಕ ಸರ್ಕ್ಯೂಟ್ಗಳಿಗೆ ಮಾಡಿದಂತೆ ಕಿರ್ಚಾಫ್ಸ್kirchhoffs ನಿಯಮವನ್ನು ಅನ್ವಯಿಸುವ ಮೂಲಕ ಮಾಡಲಾಗುತ್ತದೆ ಈಗ ಕಿರ್ಚಾಫ್ ನಿಯಮವನ್ನು ಸಂಪೂರ್ಣವಾಗಿ ನಿರೋಧಕ ಸರ್ಕ್ಯೂಟ್ಗೆ ಅನ್ವಯಿಸುವುದು ಸರಳವಾಗಿದೆ ಏಕೆಂದರೆ ಇದು ಪರಿಹರಿಸಲು ಸುಲಭವಾದಂತಹ ಬೀಜಗಣಿತದ ಸಮೀಕರಣವನ್ನು ನೀಡುತ್ತದೆ ಈಗ ನಾವು ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ಗಳಿಗೆ ಒಂದೇ ನಿಯಮವನ್ನು ಅನ್ವಯಿಸಿದಾಗ ಅದು ಡಿಫರೆಂಶಿಯಲ್ ಸಮೀಕರಣವನ್ನು ನೀಡುತ್ತದೆ ಕಿರ್ಚಾಫ್ಸ್ ನಿಯಮವನ್ನು ಬಳಸಿಕೊಂಡು ನಾವು ಪ್ರತಿರೋಧಕ ಸರ್ಕ್ಯೂಟ್ಗಳನ್ನು ಪರಿಹರಿಸುವಾಗ ಪಡೆಯುವ ಬೀಜಗಣಿತದ ಸಮೀಕರಣದೊಂದಿಗೆ ಹೋಲಿಸಿದಾಗ ಅದು ಪರಿಹರಿಸಲು ಸ್ವಲ್ಪ ಕಷ್ಟವಾಗಿರುತ್ತದೆ ಈಗ ಆರ್ಸಿ ಮತ್ತು ಆರ್ಎಲ್ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸುವುದರಿಂದ ಉಂಟಾಗುವ ಡಿಫರೆಂಶಿಯಲ್ ಸಮೀಕರಣವು ಮೊದಲ ಕ್ರಮದಲ್ಲಿದೆ ಅದಕ್ಕಾಗಿಯೇ ನಾವು ಈ ರೀತಿಯ ಸರ್ಕ್ಯೂಟ್ಗಳನ್ನು ಮೊದಲ ವರ್ಗದ ಸರ್ಕ್ಯೂಟ್ ಎಂದು ಕರೆಯುತ್ತೇವೆ ಆದ್ದರಿಂದ ಮೊದಲ ವರ್ಗದ ಸರ್ಕ್ಯೂಟ್ಅನ್ನು ಮೊದಲ ವರ್ಗದ ಡಿಫರೆನ್ಷಿಯಲ್ ಸಮೀಕರಣದಿಂದ ನಿರೂಪಿಸಲಾಗಿದೆ ಎಂದು ನಾವು ಹೇಳಬಹುದು ಆದ್ದರಿಂದ ಮೊದಲ ವರ್ಗದ ಡಿಫರೆನ್ಷಿಯಲ್ ಸಮೀಕರಣವು ಬರುತ್ತಿದೆ ಎಂದು ನೀವು ನೋಡಿದಲ್ಲೆಲ್ಲಾ ಇದು ನಮ್ಮ ಮೊದಲ ವರ್ಗದ ಸರ್ಕ್ಯೂಟ್ ಎಂದು ನಾವು ಹೇಳಬಹುದು ಈ ಮೊದಲ ಆದೇಶದ ಸರ್ಕ್ಯೂಟ್ಗಳನ್ನು ಪ್ರಚೋದಿಸಲು ಈಗ ನಮಗೆ ಎರಡು ಮಾರ್ಗಗಳಿವೆ ಮೊದಲ ಮಾರ್ಗವೆಂದರೆ ಸರ್ಕ್ಯೂಟ್ನಲ್ಲಿನ ಶೇಖರಣಾ ಅಂಶಗಳ ಆರಂಭಿಕ ಷರತ್ತುಗಳನ್ನು ಬಳಸುವುದು ಹಾಗೆಂದರೆ ಆರಂಭದಲ್ಲಿ ನೀವು ಕೆಪಾಸಿಟರ್ ಅಥವಾ ಇಂಡಕ್ಟರ್ ಅನ್ನು ಚಾರ್ಜ್ ಮಾಡಿದರೆ ಮತ್ತು ಆ ಚಾರ್ಜ್ಡ್ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಅನ್ನು ಸರ್ಕ್ಯೂಟ್ಗೆ ಸೇರಿಸಿದರೆ ಸರ್ಕ್ಯೂಟ್ ಶಕ್ತಿಯ ಮೂಲವನ್ನು ಕೆಪಾಸಿಟರ್ ಅಥವಾ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯಂತೆ ಹೊಂದಿರುತ್ತದೆ ಆದ್ದರಿಂದ ಅಲ್ಲಿ ಶಕ್ತಿಯನ್ನು ಒದಗಿಸಲು ಯಾವುದೇ ಬಾಹ್ಯ ವೋಲ್ಟೇಜ್ ಅಥವಾ ಪ್ರವಾಹಗಳ ಮೂಲ ಇರುವುದಿಲ್ಲ ಈ ಸರ್ಕ್ಯೂಟ್ಗಳನ್ನು ಮೂಲ ಮುಕ್ತ ಸರ್ಕ್ಯೂಟ್ಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಆ ಸರ್ಕ್ಯೂಟ್ನಲ್ಲಿ ನಮಗೆ ಯಾವುದೇ ಬಾಹ್ಯ ಮೂಲಗಳು ಲಭ್ಯವಿರುವುದಿಲ್ಲ ನಮ್ಮಲ್ಲಿ ಕೆಲವು ಆರಂಭಿಕ ಶಕ್ತಿಯನ್ನು ಸಂಗ್ರಹಿಸಿದ ಕೆಪಾಸಿಟರ್ ಮತ್ತು ಇಂಡಕ್ಟರ್ ಇದೆ ಆದ್ದರಿಂದ ಆರಂಭದಲ್ಲಿ ಶಕ್ತಿಯನ್ನು ಆ ಅಂಶಗಳಲ್ಲಿ ಸಂಗ್ರಹಿಸಲಾಗಿದೆ ಮತ್ತು ಈ ಶಕ್ತಿಯು ಸರ್ಕ್ಯೂಟ್ನಲ್ಲಿ ಪ್ರವಾಹವನ್ನು ಉಂಟುಮಾಡುತ್ತದೆ ಎಂದು ನಾವು ಊಹಿಸುತ್ತೇವೆ ಮತ್ತು ಕ್ರಮೇಣ ಅದು ಪ್ರತಿರೋಧಕಗಳಲ್ಲಿ ಕರಗುತ್ತದೆ ಏಕೆಂದರೆ ನಾವು ಆರ್ಸಿ ಅಥವಾ ಆರ್ಎಲ್ ಸರ್ಕ್ಯೂಟ್ಗಳ ಬಗ್ಗೆ ಮಾತನಾಡುವಾಗ ಸರ್ಕ್ಯೂಟ್ನಲ್ಲಿ ಸರಣಿ ಅಥವಾ ಸಮಾನಾಂತರವಾಗಿ ನಾವು ಪ್ರತಿರೋಧಕವನ್ನು ಹೊಂದಿರುತ್ತೇವೆ ಕೆಪಾಸಿಟರ್ ಅಥವಾ ಇಂಡಕ್ಟರ್ನಲ್ಲಿ ಹಿಂದೆ ಸಂಗ್ರಹವಾಗಿದ್ದ ಶಕ್ತಿಯನ್ನು ಕ್ರಮೇಣ ಕರಗಿಸಲು ಪ್ರತಿರೋಧಕ ಘಟಕವು ಕಾರಣವಾಗಿದೆ ಮೂಲ ಮುಕ್ತ ಸರ್ಕ್ಯೂಟ್ಗಳು ಇದರರ್ಥ ಅದು ಸ್ವತಂತ್ರ ಮೂಲಗಳಿಂದ ಮುಕ್ತವಾಗಿದೆ ಕೆಲವು ಅವಲಂಬಿತ ಮೂಲಗಳು ಇರಬಹುದು ಈ ಉಪನ್ಯಾಸದಲ್ಲಿ ಮುಂದುವರೆದಾಗ ನಾವು ಆ ವಿಷಯಗಳನ್ನು ನೋಡುತ್ತೇವೆ ಮೊದಲ ವರ್ಗದ ಸರ್ಕ್ಯೂಟ್ಅನ್ನು ಪ್ರಚೋದಿಸುವ ಎರಡನೆಯ ಮಾರ್ಗವೆಂದರೆ ಸ್ವತಂತ್ರ ಮೂಲಗಳನ್ನು ಬಳಸುವುದು ಯಾವುದೇ ಮೂಲವನ್ನು ಹೊಂದಿರದ ಮೊದಲ ವಿಷಯವನ್ನು ನಾವು ಹೊಂದಿದ್ದೇವೆ ಇದನ್ನು ಮೂಲ ಮುಕ್ತ ಸರ್ಕ್ಯೂಟ್ಗಳು ಎಂದು ಕರೆಯಲಾಗುತ್ತದೆ ಎರಡನೆಯದರಲ್ಲಿ ನೀವು ಸ್ವತಂತ್ರ ಮೂಲವನ್ನು ಅನ್ವಯಿಸುವ ಮೂಲಕ ಮೊದಲ ಆದೇಶದ ಸರ್ಕ್ಯೂಟ್ ಅನ್ನು ಪ್ರಚೋದಿಸುತ್ತೀರಿ ಮೊದಲಿಗೆ ನಾವು ಮೂಲ ಮುಕ್ತ ಆರ್ಸಿ ಸರ್ಕ್ಯೂಟ್ ಎಂದರೇನು ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಮೂಲ ಮುಕ್ತ ಆರ್ಸಿ ಸರ್ಕ್ಯೂಟ್ ಎಂದರೆ ನಮ್ಮಲ್ಲಿ ಯಾವುದೇ ಬಾಹ್ಯ ವೋಲ್ಟೇಜ್ ಅಥವಾ ಪ್ರವಾಹದ ಮೂಲವನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿಲ್ಲ ನಾವು ಮೂಲ ಮುಕ್ತ ಆರ್ಸಿ ಸರ್ಕ್ಯೂಟ್ಅನ್ನು ಹೇಗೆ ಅರಿತುಕೊಳ್ಳಬಹುದು ಡಿಸಿ ಮೂಲದ ಸಂಪರ್ಕವು ಇದ್ದಕ್ಕಿದ್ದಂತೆ ಕಡಿತಗೊಂಡಾಗ ಅದು ಸಂಭವಿಸುತ್ತದೆ ನೀವು ಕೆಲವು ಸ್ವಿಚ್ ಮೂಲಕ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿದ್ದೀರಿ ಎಂದು ಭಾವಿಸೋಣ ಕೆಲವು ವೋಲ್ಟೇಜ್ ವಿ ಆಗಿರಬಹುದು ನಾವು ಆರಂಭದಲ್ಲಿ ಈ ಸ್ವಿಚ್ ಅನ್ನು ಸಂಪರ್ಕಿಸಿದ್ದೇವೆ ಮತ್ತು ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ನಾವು ಈ ಸ್ವಿಚ್ನ ಸಂಪರ್ಕವನ್ನು ಕಡಿತಗೊಳಿಸಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಕೆಪಾಸಿಟರ್ ಚಾರ್ಜ್ ಆಗುತ್ತದೆ ಮತ್ತು ಶಕ್ತಿಯನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ನಾವು ಸಂಪರ್ಕವನ್ನು ಕಡಿತಗೊಳಿಸಿದಾಗ ಸರ್ಕ್ಯೂಟ್ವು ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿ ಇರುತ್ತದೆ ಈಗ ನಾವು ಪ್ರತಿರೋಧಕದ ಸರಣಿ ಸಂಯೋಜನೆಯನ್ನು ಪರಿಗಣಿಸೋಣ ಮತ್ತು ಅದನ್ನು ಆರಂಭದಲ್ಲಿ ಚಾರ್ಜ್ ಮಾಡಲಾಗುತ್ತದೆ ಅಂದರೆ ಶಕ್ತಿಯನ್ನು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಸರ್ಕ್ಯೂಟ್ನಲ್ಲಿರುವ ರೆಸಿಸ್ಟರ್ ಮೂಲಕ ಹೇಗೆ ಬಿಡುಗಡೆಯಾಗುತ್ತದೆ ಎಂಬುವುದನ್ನು ನಾವು ನೋಡೋಣ ಈ ಸ್ಲೈಡ್ನಲ್ಲಿ ತೋರಿಸಿರುವ ಚಿತ್ರದಲ್ಲಿ ನಾವು ನೋಡಬಹುದು ನಮ್ಮಲ್ಲಿರುವ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ನಾವು ಇಲ್ಲಿ ಒಂದೇ ಆಗಿ ನೋಡುತ್ತಿದ್ದೇವೆ ಆದರೆ ಇದು ರೆಸಿಸ್ಟರ್ ಮತ್ತು ಕೆಪಾಸಿಟರ್ಗಳ ಸಂಯೋಜನೆಯ ಸಮಾನ ಪ್ರತಿರೋಧ ಅಥವಾ ಸಮಾನ ಕೆಪಾಸಿಟನ್ಸ್ ಆಗಿರಬಹುದು ಆದ್ದರಿಂದ ಸರ್ಕ್ಯೂಟ್ನಲ್ಲಿ ನೀವು ಬಹು ಕೆಪಾಸಿಟರ್ಗಳು ಬಹು ರೆಸಿಸ್ಟರ್ಗಳನ್ನು ಹೊಂದಿದ್ದರೆ ನೀವು ಎಲ್ಲವನ್ನೂ ಜೋಡಿಸಬಹುದು ಮತ್ತು ಸಮಾನವಾದ ಆರ್ಸಿ ಸರ್ಕ್ಯೂಟ್ ಅನ್ನು ರಚಿಸಬಹುದು ಆದ್ದರಿಂದ ಸಿ ಮತ್ತು ಆರ್ ಅನ್ನು ಸಮಾನ ಕೆಪಾಸಿಟನ್ಸ್ ಮತ್ತು ಸಮಾನ ಪ್ರತಿರೋಧ ಎಂದು ಪರಿಗಣಿಸಬಹುದು ಈಗ ನಾವು ಸರ್ಕ್ಯೂಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಬೇಕು ಸರ್ಕ್ಯೂಟ್ ಪ್ರತಿಕ್ರಿಯೆ ಎಂದರೆ ಘಟಕಗಳಲ್ಲಿ ಅಂದರೆ ಈ ವಿಷಯದಲ್ಲಿ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಬಿಡುಗಡೆಯಾದಾಗ ಸರ್ಕ್ಯೂಟ್ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುವುದು ಆಗಿದೆ ನೀವು ಕೆಪಾಸಿಟರ್ಅನ್ನು ಆರಂಭದಲ್ಲಿ ಚಾರ್ಜ್ ಮಾಡಿ ಅದನ್ನು ಸಮಾನಾಂತರವಾಗಿ ರೆಸಿಸ್ಟರ್ಗೆ ಸಂಪರ್ಕಿಸಿದಾಗ ಸರ್ಕ್ಯೂಟ್ನ ಕಾರ್ಯಕ್ಷಮತೆ ಹೇಗೆ ಎಂದು ನೋಡೋಣ ಈ ವಿಷಯದಲ್ಲಿ ಕೆಪಾಸಿಟರ್ ಆರಂಭದಲ್ಲಿ ಚಾರ್ಜ್ ಆಗಿರುವುದರಿಂದ ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಕೆಪಾಸಿಟರ್ ಕೆಲವು ಆರಂಭಿಕ ವೋಲ್ಟೇಜ್ ಅನ್ನು ಹೊಂದಿದೆ ಎಂದು ನಾವು ಊಹಿಸಬಹುದು ಈ ಆರಂಭಿಕ ವೋಲ್ಟೇಜ್ವು ಸಮಯ t ಸೊನ್ನೆಗೆ ಸಮನಾಗಿದ್ದಾಗ ಕೆಪಾಸಿಟರ್ನಾದ್ಯಂತ ಇರುವ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಮೌಲ್ಯವು ಆಗಿರುತ್ತದೆ ಸರ್ಕ್ಯೂಟ್ನಿಂದ ಒಂದು ಲೂಪ್ ಇರುತ್ತದೆ ಮತ್ತು ಈ ನಿರ್ದಿಷ್ಟ ನೋಡ್ನಲ್ಲಿ ನೀವು ಕಿರ್ಚಾಫ್ಸ್ ಕರೆಂಟ್Kirchhoffs current ನಿಯಮವನ್ನು ಅನ್ವಯಿಸಿದರೆ ನೀವು ಅನ್ನು ಪಡೆಯುತ್ತೀರಿ ಯು ಕೆಪಾಸಿಟರ್ ಮೂಲಕ ಹರಿಯುವ ಪ್ರವಾಹ ಆಗಿದೆ ರೆಸಿಸ್ಟರ್ ಆರ್ ಮೂಲಕ ಹರಿಯುವ ಪ್ರವಾಹವು ಆಗಿದೆ ಆದ್ದರಿಂದ ಯಾವುದೇ ಸಮಯ ಟಿಯಲ್ಲಿ ನಾವು ಪ್ರತಿರೋಧಕದಾದ್ಯಂತ ಇರುವ ವೋಲ್ಟೇಜ್ ಅಥವಾ ಕೆಪಾಸಿಟರ್ನಾದ್ಯಂತ ಇರುವ ವೋಲ್ಟೇಜ್ ಅನ್ನು ಹೇಳಬಹುದು ಏಕೆಂದರೆ ಈ ಎರಡು ಸಮಾನಾಂತರವಾಗಿವೆ ಆದ್ದರಿಂದ ವೋಲ್ಟೇಜ್ ಎರಡೂ ಘಟಕಗಳಲ್ಲಿ ಒಂದೇ ಆಗಿರುತ್ತದೆ ವೋಲ್ಟೇಜ್ನ ಮೌಲ್ಯವು v ಆಗಿರುತ್ತದೆ ಈಗ ಇದು ನಮ್ಮ ಮೊದಲ ವರ್ಗದ ಡಿಫೆರೆಂಶಿಯಲ್ ಸಮೀಕರಣವಾಗಿದೆ ಹಾಗಾದರೆ ಏಕೆ ನಾವು ಮೊದಲ ವರ್ಗದ ಡಿಫೆರೆಂಶಿಯಲ್ಸಮೀಕರಣ ಎಂದು ಹೇಳುತ್ತೇವೆ ಏಕೆಂದರೆ ಇದು ವೋಲ್ಟೇಜ್ V ಯ ಮೊದಲ ಉತ್ಪನ್ನ ಮಾತ್ರ ಒಳಗೊಂಡಿರುತ್ತದೆ ಈಗ ನಾವು ಪದವನ್ನು ಮರುಹೊಂದಿಸಿದಾಗ ಅನ್ನು ಪಡೆಯುತ್ತೇವೆ ನಾವು ಎರಡೂ ಬದಿಗಳನ್ನು ಸಂಯೋಜಿಸಿದಾಗ ಅನ್ನು ಪಡೆಯುತ್ತೇವೆ ಆದ್ದರಿಂದ ಸರಳತೆಗಾಗಿ ಈ ಸಂದರ್ಭದಲ್ಲಿ ನಾವು ಸ್ಥಿರ ಪದವು ln A ಎಂದು ಭಾವಿಸುತ್ತೇವೆ ಇಲ್ಲಿ A ಎಂಬುದು ಏಕೀಕರಣ ಸ್ಥಿರವಾಗಿದೆ ಆದ್ದರಿಂದ ನಾವು ಮಾಡಬೇಕಾದ ಮುಂದಿನ ಕಾರ್ಯವು ಎರಡೂ ಬದಿಗಳಲ್ಲಿ E ಪವರ್ಅನ್ನು ತೆಗೆದುಕೊಳ್ಳುವುದು ಆಗ ಅನ್ನು ಪಡೆಯುತ್ತೇವೆ ಈಗ ಆರಂಭಿಕ ಸ್ಥಿತಿಯ ಪ್ರಕಾರ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಆಗಿದೆ ನೀವು ನೋಡಬಹುದು ಕೆಪಾಸಿಟರ್ ಅಥವಾ ರೆಸಿಸ್ಟರ್ ಎರಡೂ ಘಟಕಗಳಲ್ಲಿನ ವಿದ್ಯುದಾವೇಶವು ಸಮಯದೊಂದಿಗೆ ಬದಲಾಗುವ ಘಟಕವಾಗಿದೆ ಆದ್ದರಿಂದ ಇದು ಆರ್ಸಿ ಸರ್ಕ್ಯೂಟ್ನ ವೋಲ್ಟೇಜ್ ಪ್ರತಿಕ್ರಿಯೆಯು ಆರಂಭಿಕ ವೋಲ್ಟೇಜ್ನ ಘಾತೀಯ ಕ್ಷಯ ಎಂದು ತೋರಿಸುತ್ತದೆ ಈಗ ಪ್ರತಿಕ್ರಿಯೆಯು ಸರ್ಕ್ಯೂಟ್ನ ಆರಂಭಿಕ ಸಂಗ್ರಹಿಸಲ್ಪಟ್ಟ ಶಕ್ತಿ ಮತ್ತು ಭೌತಿಕ ಗುಣಲಕ್ಷಣಗಳಿಂದಾಗಿರುವುದರಿಂದ ಇದು ಬೇರೆ ಯಾವುದೇ ಬಾಹ್ಯ ವೋಲ್ಟೇಜ್ ಅಥವಾ ಪ್ರವಾಹದ ಮೂಲದಿಂದಾಗಿರುವುದಿಲ್ಲ ಇದನ್ನು ಸರಳವಾಗಿ ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ಗೆ ಯಾವುದೇ ಬಾಹ್ಯ ಮೂಲವನ್ನು ಸಂಪರ್ಕಿಸಲಾಗಿಲ್ಲ ಮತ್ತು ಬಾಹ್ಯ ಶಕ್ತಿಯು ಕರಗುತ್ತದೆ ಎಂದು ನಾವು ಹೇಳಿದಾಗ ಸರ್ಕ್ಯೂಟ್ನ ಪ್ರತಿಕ್ರಿಯೆಯನ್ನು ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸರ್ಕ್ಯೂಟ್ನ ಸ್ವಾಭಾವಿಕ ಪ್ರತಿಕ್ರಿಯೆಯು ಯಾವುದೇ ಪ್ರಚೋದನೆಯ ಬಾಹ್ಯ ಮೂಲಗಳಿಲ್ಲದ ಅದೇ ಸರ್ಕ್ಯೂಟ್ನ ವೋಲ್ಟೇಜ್ ಮತ್ತು ಪ್ರವಾಹದ ಪರಿಭಾಷೆಯಿಂದ ವರ್ತನೆಯನ್ನು ಸೂಚಿಸುತ್ತದೆ ಎಂದು ನಾವು ಸರಳವಾಗಿ ಹೇಳಬಹುದು ಈಗ ನೀವು ಅದನ್ನು ಹೇಗೆ ಚಿತ್ರಾತ್ಮಕವಾಗಿ ಪ್ರತಿನಿಧಿಸುತ್ತೀರಿ ನೀವು ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಇರುತ್ತದೆ ಆದ್ದರಿಂದ ನೀವು ಘಟಕವನ್ನು ಹೊಂದಿರುವಾಗ ನೀವು ಇಲ್ಲಿ ನೋಡುತ್ತೀರಿ ಸಮಯ ಸ್ಥಿರಾಂಕ ಎಂದು ಕರೆಯಲ್ಪಡುವ ಇನ್ನೊಂದು ಘಟಕವಿದೆ ಎಂದು ನಾವು ಊಹಿಸೋಣ ಮತ್ತು ಇದನ್ನು ಗ್ರೀಕ್ ಅಕ್ಷರ τ ನಿಂದ ಸೂಚಿಸಲಾಗುತ್ತದೆ ಈ ಸಮಯ ಸ್ಥಿರಾಂಕವು τ RC ಎಂದು ಹೇಳೋಣ ಆದ್ದರಿಂದ ಸಮಯಕ್ಕೆ ಸಂಬಂಧಿಸಿದಂತೆ ನೀವು ಈ ಕಾರ್ಯವನ್ನು ಯೋಜಿಸಿದಾಗ ಅದು ಘಾತೀಯವಾಗಿ ನಶಿಸುತ್ತಿದೆ ಎಂದು ನೀವು ನೋಡಬಹುದು ಆದ್ದರಿಂದ ನಾವು t 0 ಸಮಯವನ್ನು ತೆಗೆದುಕೊಳ್ಳುವಾಗ ವೋಲ್ಟೇಜ್ನ ಆರಂಭಿಕ ಮೌಲ್ಯವು ಎಂದು ನಮಗೆ ತಿಳಿದಿದೆ ಮತ್ತು ಅದರ ನಂತರ ಈ ಅಂಶದಿಂದಾಗಿ ಅದು ನಶಿಸುತ್ತಿದೆ ಮತ್ತು ಅಂತಿಮವಾಗಿ ಎಲ್ಲಾ ಶಕ್ತಿಯು ಪ್ರತಿರೋಧಕದಲ್ಲಿ ಕರಗುತ್ತದೆ ಆದ್ದರಿಂದ ನಾವು t ಅನ್ನು ಸೊನ್ನೆಗೆ ಸಮನಾಗಿಸಿದಾಗ ಅದು ಆರಂಭಿಕ ಸ್ಥಿತಿ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನೈಸರ್ಗಿಕ ಪ್ರತಿಕ್ರಿಯೆಯು ಯಾವುದೇ ಬಾಹ್ಯ ಮೂಲಗಳಿಲ್ಲದ ಸರ್ಕ್ಯೂಟ್ನ ಸ್ವರೂಪವನ್ನು ಅವಲಂಬಿಸಿರುತ್ತದೆ ವಾಸ್ತವವಾಗಿ ಸರ್ಕ್ಯೂಟ್ಗೆ ಪ್ರತಿಕ್ರಿಯೆ ಮಾತ್ರ ಇರುತ್ತದೆ ಏಕೆಂದರೆ ಕೆಪಾಸಿಟರ್ನಲ್ಲಿ ಆರಂಭದಲ್ಲಿ ಸಂಗ್ರಹವಾಗಿರುವ ಶಕ್ತಿಯಿಂದಾಗಿ ನೈಸರ್ಗಿಕ ಪ್ರತಿಕ್ರಿಯೆಯು ಸರ್ಕ್ಯೂಟ್ನಲ್ಲಿ ಕರಗಬೇಕಾದ ಆಂತರಿಕ ಶಕ್ತಿಯನ್ನು ಮಾತ್ರ ಹೊಂದಿರುತ್ತದೆ ಈಗ ನಾವು ತಿಳಿದುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ಸಮಯ t τ ಗೆ ಸಮನಾದಾಗ ಅಂದರೆ ನೀವು t ಅನ್ನು τ ನೊಂದಿಗೆ ಬದಲಾಯಿಸಿದರೆ ಇದು ಸರಳವಾಗಿ ಆಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಮೌಲ್ಯವು ಆಗಿರುತ್ತದೆ ಈಗ ಇದರ ಅರ್ಥವೇನೆಂದು ನೋಡೋಣ ಆದ್ದರಿಂದ ಸಮಯ t ಯು ಸಮಯ ಸ್ಥಿರತೆಗೆ ಸಮನಾಗಿರುತ್ತದೆ ಎಂದು ನಾವು ಹೇಳಿದಾಗ ಪ್ರತಿಕ್ರಿಯೆಯು 1e ಅಂಶದಿಂದ ಕ್ಷೀಣಿಸುತ್ತದೆ ಅಂದರೆ ಅದು e ಯ ಪವರ್ ಮೈನಸ್ 1 ಆಗಿರುತ್ತದೆ ಇದರರ್ಥ ಅದು ಅದರ ಆರಂಭಿಕ ಮೌಲ್ಯದ ಶೇಕಡಾ 36 8 ರಷ್ಟು ಕ್ಷೀಣಿಸುತ್ತದೆ ಆರ್ಸಿಯನ್ನು t ಈಸ್ ಈಕ್ವಲ್ ಟು τ ಯಿಂದ ಬದಲಾಯಿಸುವ ಮೂಲಕ ಸರಳೀಕರಿಸಿದಾಗ ನಾವು ಈ ಮೌಲ್ಯವನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಸರ್ಕ್ಯೂಟ್ನಲ್ಲಿ τ ಅನ್ನು ಪ್ರತಿನಿಧಿಸಿದಾಗ ಆಗಿರುತ್ತದೆ ಆದ್ದರಿಂದ ನೀವು ನ ಮೌಲ್ಯವನ್ನು ಯೋಜಿಸಿದರೆ ಅಂದರೆ ನೀವು ಅನ್ನು ಛೇದದಲ್ಲಿ ತೆಗೆದುಕೊಂಡರೆ ಇದು ಆಗುತ್ತದೆ ನಾವು ಈ ಮೌಲ್ಯವನ್ನು ಸಮಯ t ಗೆ ಅನುಗುಣವಾಗಿ ಯೋಜಿಸೋಣ ಮತ್ತು ಸಮಯ ಟಿಯನ್ನು ಸಮಯ ಸ್ಥಿರಾಂಕ τ ನ ಗುಣಾಕಾರವಾಗಿ ತೆಗೆದುಕೊಳ್ಳೋಣ ಆದ್ದರಿಂದ 5 τ ನಂತರ ಅಂದರೆ 5 ಸಮಯ ಸ್ಥಿರಾಂಕದ ನಂತರ vಯ ಮೌಲ್ಯವು 1 ಶೇಕಡಾ ಕಡಿಮೆ ಆಗಿರುತ್ತದೆ ಎಂದು ನೀವು ಹೋಲಿಸಿದರೆ ನಿಮಗೆ ತಿಳಿಯುತ್ತದೆ ಆದ್ದರಿಂದ ಕೆಪಾಸಿಟರ್ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗಿದೆ ಎಂದು ನಾವು ಹೇಳಬಹುದು ಅಥವಾ ಪರ್ಯಾಯವಾಗಿ 5 ಸಮಯ ಸ್ಥಿರಾಂಕದ ನಂತರ ಸಂಪೂರ್ಣವಾಗಿ ಚಾರ್ಜ್ ಆಗುತ್ತದೆ ಎಂದೂ ನೀವು ಹೇಳಬಹುದು ಅಂದರೆ ಸಮಯದೊಂದಿಗೆ ಯಾವುದೇ ಬದಲಾವಣೆಗಳು ಸಂಭವಿಸದಿದ್ದಾಗ ಸರ್ಕ್ಯೂಟ್ ಅದರ ಅಂತಿಮ ಸ್ಥಿತಿ ಅಥವಾ ಸ್ಥಿರ ಸ್ಥಿತಿಯನ್ನು ತಲುಪಲು 5 τ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಪ್ರತಿ τ ಸಮಯದ ಮಧ್ಯಂತರ ವಿದ್ಯುದಾವೇಶವು ಅದರ ಹಿಂದಿನ ಮೌಲ್ಯದ ಶೇಕಡಾ 36 8 ರಷ್ಟು ಕಡಿಮೆಯಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಕೋಷ್ಟಕದಿಂದ ನೀವು ನೋಡಬಹುದು ಸಮಯದ ಪ್ರತಿ ಹೆಚ್ಚಳವು τ ಗೆ ಸಮನಾಗಿದ್ದಾಗ ವೋಲ್ಟೇಜ್ ಮೌಲ್ಯವು ಅದರ ಹಿಂದಿನ ಮೌಲ್ಯದ ಶೇಕಡಾ 36 8 ರಷ್ಟು ಕಡಿಮೆಯಾಗುತ್ತದೆ ಏಕೆಂದರೆ ಅದು ಸರಳವಾಗಿ Vt ಬೈ e ಆಗಿರುತ್ತದೆ ಆದ್ದರಿಂದ ನೀವು t ಯ ಮೌಲ್ಯವನ್ನು ಬದಲಾಯಿಸುತ್ತಿದ್ದರೆ ಇದು ಯಾವಾಗಲೂ ವಿಟಿಯ 36 8 ಪ್ರತಿಶತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಟಿ ಯ ಯಾವುದೇ ಮೌಲ್ಯವನ್ನು ಲೆಕ್ಕಿಸದೆ ಇರುತ್ತದೆ ಆದ್ದರಿಂದ ನೀವು t ನ ಮೌಲ್ಯವನ್ನು τ 2 τ ಅಥವಾ 3 τ ಎಂದು ಹಾಕಿದರೆ ನೀವು ಪಡೆಯುವ ಯಾವುದೇ ಮೌಲ್ಯವು ಅದರ ಹಿಂದಿನ ಮೌಲ್ಯದ 36 8 ಪ್ರತಿಶತದಷ್ಟಿರುತ್ತದೆ ಎಂದು ನೀವು ನೋಡುತ್ತೀರಿ ಈಗ ಸಮಯದ ಸ್ಥಿರಾಂಕವು ಕಡಿಮೆ ಇದ್ದಷ್ಟು ಹೆಚ್ಚು ವೇಗವಾಗಿ ವೋಲ್ಟೇಜ್ ಕಡಿಮೆಯಾಗುತ್ತದೆ ಇದರರ್ಥ ನೀವು ಆರ್ಸಿ ಸರ್ಕ್ಯೂಟ್ನ ತ್ವರಿತ ಸಮಯದ ಪ್ರತಿಕ್ರಿಯೆಯನ್ನು ಹೊಂದಿರುತ್ತೀರಿ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೀವು ನೋಡಿದರೆ ಸಮಯದ ಸ್ಥಿರತೆಯು ಚಿಕ್ಕದಾಗಿದ್ದರೆ ಆ τ ಅದು R ಮತ್ತು C ಯ ಉತ್ಪನ್ನವಾದ RC ಹೊರತುಪಡಿಸಿ ಏನೂ ಅಲ್ಲ ಅದು ಚಿಕ್ಕದಾಗಿದ್ದರೆ ಇತರರಿಗೆ ಹೋಲಿಸಿದಾಗ ವೋಲ್ಟೇಜ್ ಬಹಳ ವೇಗವಾಗಿ ಕ್ಷೀಣಿಸುತ್ತಿದೆ ಎಂದು ಕರ್ವ್ನ ಸ್ಲೋಪ್ ತೋರಿಸುತ್ತದೆ ಆದ್ದರಿಂದ ನೀವು τ ನ ಮೌಲ್ಯವನ್ನು ಜಾಸ್ತಿ ಕಡಿಮೆಗೊಳಿಸಿದರೆ ಸರ್ಕ್ಯೂಟ್ನ ವೋಲ್ಟೇಜ್ ವೇಗವಾಗಿ ಕ್ಷೀಣಿಸುತ್ತದೆ ಮತ್ತು ನೀವು ದೊಡ್ಡ τ ಹೊಂದಿದ್ದರೆ ನೀವು ಸರ್ಕ್ಯೂಟ್ನ ನಿಧಾನ ಪ್ರತಿಕ್ರಿಯೆಯನ್ನು ನೋಡುತ್ತೀರಿ ಆದ್ದರಿಂದ ಸಣ್ಣ ಸಮಯದ ಸ್ಥಿರತೆಯು ನಮಗೆ ವೇಗದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಎಂದು ನಾವು ಹೇಳಬಹುದು ಮತ್ತು ಅದು ತ್ವರಿತವಾಗಿ ಸ್ಥಿರ ಸ್ಥಿತಿಯನ್ನು ತಲುಪುತ್ತದೆ ಆದರೆ ನಾವು ದೊಡ್ಡ ಸಮಯದ ಸ್ಥಿರತೆಯನ್ನು ಹೊಂದಿರುವಾಗ ಅದು ನಿಧಾನವಾದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಏಕೆಂದರೆ ಅದರ ಸ್ಥಿರ ಸ್ಥಿತಿಯ ಮೌಲ್ಯವನ್ನು ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ Refer Slide Time 2055 ಈಗ ಸಮಯ ಸ್ಥಿರಾಂಕವು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಸರ್ಕ್ಯೂಟ್ 5 ಸಮಯದ ಸ್ಥಿರದಲ್ಲಿ ಅದರ ಸ್ಥಿರ ಸ್ಥಿತಿಗೆ ತಲುಪುತ್ತದೆ 5 ಸಮಯದ ಸ್ಥಿರಾಂಕಗಳಲ್ಲಿ ಸರ್ಕ್ಯೂಟ್ ವೋಲ್ಟೇಜ್ ಇರುವುದರಿಂದ ವೋಲ್ಟೇಜ್ ಮೌಲ್ಯವು ಅದರ ಆರಂಭಿಕ ಮೌಲ್ಯದ ಶೇಕಡಾ 1 ಕ್ಕಿಂತ ಕಡಿಮೆಯಾಗುತ್ತದೆ ಆದ್ದರಿಂದ ಸಮಯದ ಸ್ಥಿರತೆಯ ಮೌಲ್ಯವು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಸ್ಥಿರ ಸ್ಥಿತಿಯ ಸಮಯವು ಯಾವಾಗಲೂ ಸಮಯ ಸ್ಥಿರಾಂಕದ 5 ಬಾರಿ ಇರುತ್ತದೆ ಸಮಯದ ಸ್ಥಿರತೆಯು ಚಿಕ್ಕದಾಗಿದ್ದರೆ ಅಂದರೆ 5 ಬಾರಿ τ ಆ ಸಂದರ್ಭದಲ್ಲಿ ಸಣ್ಣದಾಗಿರುತ್ತದೆ ಮತ್ತು ಸರ್ಕ್ಯೂಟ್ ತ್ವರಿತವಾಗಿ ಸ್ಥಿರ ಸ್ಥಿತಿಯ ಮೌಲ್ಯವನ್ನು ತಲುಪುತ್ತದೆ ಈಗ ವೋಲ್ಟೇಜ್ ವಿ ಟಿvoltage v ಬಳಸಿ ನಾವು ಪ್ರವಾಹವನ್ನು ಹೀಗೆ ಕಾಣಬಹುದು ಪ್ರತಿರೋಧಕದಲ್ಲಿ ನಿರ್ದಿಷ್ಟ ಸಮಯ ಟಿಯಲ್ಲಿ ಹರಡುವ ಶಕ್ತಿಯು ಪಿ ಆಗಿದ್ದರೆ ತತ್ಕ್ಷಣದ ಶಕ್ತಿಯು ಆಗಿರುತ್ತದೆ ಸಮಯ ಟಿ ತನಕ ಪ್ರತಿರೋಧಕದಿಂದ ಹೀರಿಕೊಳ್ಳುವ ಶಕ್ತಿಯು ಆಗಿರುತ್ತದೆ ಈಗ ನೀವು ಈ ಸಮೀಕರಣವನ್ನು t ಸೊನ್ನೆ ಗೆ ಸಮನಾಗಿದ್ದಾಗ ನೋಡಿದರೆ ಶಕ್ತಿಯು ಸೊನ್ನೆ ಆಗಿರುತ್ತದೆ t ಅನಂತಕ್ಕೆ ಸಮಾನವಾಗಿದ್ದಾಗ ಬ್ರಾಕೆಟ್ನಲ್ಲಿನ ಪದವು ಸೊನ್ನೆ ಆಗುತ್ತದೆ ಆದ್ದರಿಂದ ಈ ಶಕ್ತಿಯು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾದ ಆರಂಭಿಕ ಶಕ್ತಿಯನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಕೆಪಾಸಿಟರ್ನಲ್ಲಿದ್ದ ಒಟ್ಟು ಶಕ್ತಿಯು ಅನಂತವಾದ ಸಮಯದಲ್ಲಿ ರೆಸಿಸ್ಟರ್ನಲ್ಲಿ ಬಿಡುಗಡೆಯಾಗುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಅಂತಿಮವಾಗಿ ಕೆಪಾಸಿಟರ್ನಲ್ಲಿ ಲಭ್ಯವಿರುವ ಶಕ್ತಿಯನ್ನು ಸಂಪೂರ್ಣವಾಗಿ ಕರಗಿಸಲು ಅನಂತ ಸಮಯ ತೆಗೆದುಕೊಳ್ಳುತ್ತದೆ ಈಗ ನಾವು ಮೂಲ ಮುಕ್ತ ಆರ್ಸಿ ಸರ್ಕ್ಯೂಟ್ನಲ್ಲಿ ಕೆಲಸ ಮಾಡುವಾಗ ನೆನಪಿಡುವ ಎರಡು ಪ್ರಮುಖ ಅಂಶಗಳಿವೆ ಒಂದು ಆರಂಭಿಕ ವೋಲ್ಟೇಜ್ ಮತ್ತು ಇನ್ನೊಂದು ಸಮಯ ಸ್ಥಿರ τ ನ ಮೌಲ್ಯ ನಾವು ಈ ಎರಡು ಮೌಲ್ಯಗಳನ್ನು ಪಡೆದಾಗ ನಾವು ಪಡೆದ ಸಮೀಕರಣವನ್ನು ಸರಳವಾಗಿ ಬಳಸಬಹುದು ಮತ್ತು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಅಥವಾ ಪ್ರವಾಹದಂತಹ ವಿವಿಧ ನಿಯತಾಂಕಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ಯಾವ ಔಟ್ಪುಟ್ ಎಂದು ವ್ಯಾಖ್ಯಾನಿಸಲಾಗಿದ್ದರೂ ಸಮಯದ ಸ್ಥಿರತೆಯು ಒಂದೇ ಆಗಿರುತ್ತದೆ ಆದ್ದರಿಂದ ಸಮಯದ ಸ್ಥಿರತೆ τ ಅನ್ನು ಕಂಡುಹಿಡಿಯುವಲ್ಲಿ ಅದು RC ಗೆ ಸಮನಾಗಿರುತ್ತದೆ R ಸಾಮಾನ್ಯವಾಗಿ ತೆವೆನಿನ್ ಸಮಾನ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ನಿಮಗೆ ದೊಡ್ಡ ಸರ್ಕ್ಯೂಟ್ ನೀಡಿದಾಗ ಮತ್ತು ಸರ್ಕ್ಯೂಟ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನೀವು ಬಯಸಿದಾಗ ನೀವು ತೆವೆನಿನ್ ಪ್ರಮೇಯವನ್ನು ಸರಳವಾಗಿ ಬಳಸಬಹುದು ಮತ್ತು R ಕೇವಲ ಕೆಪಾಸಿಟರ್ನ ಟರ್ಮಿನಲ್ನಲ್ಲಿ ತೆವೆನಿನ್ ಸಮಾನ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ಇದರರ್ಥ ನೀವು ಕೆಪಾಸಿಟರ್ಅನ್ನು ತೆಗೆದುಕೊಂಡು ತೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಕೊಂಡರೆ ಅದು ಸರ್ಕ್ಯೂಟ್ನ ಸಮಯದ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ಸಾಕಾಗುತ್ತದೆ ಆದ್ದರಿಂದ ಈಗ ನಾವು ಒಂದು ಉದಾಹರಣೆಯ ಸಹಾಯದಿಂದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ ಇದರಿಂದ ನೀವು ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಈ ಚಿತ್ರದಲ್ಲಿ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೀವು ನೋಡಿದರೆ ಕೆಪಾಸಿಟರ್ನಾದ್ಯಂತದ ಆರಂಭಿಕ ವೋಲ್ಟೇಜ್ 15 ವೋಲ್ಟ್ಗಳು ಆದ್ದರಿಂದ ನಾವು ಏನು ಮಾಡಬೇಕು ನಾವು ನ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಮೊದಲು ನಾವು ಸಮಾನ ಪ್ರತಿರೋಧವನ್ನು ಕಂಡುಕೊಳ್ಳುತ್ತೇವೆ ಅಥವಾ ನೀವು ಕೆಪಾಸಿಟರ್ ಟರ್ಮಿನಲ್ನಲ್ಲಿ ತೆವೆನಿನ್ ಪ್ರತಿರೋಧವೆಂದು ಹೇಳಬಹುದು ಮತ್ತು ನಂತರ ನಾವು ಕೆಪಾಸಿಟರ್ ವೋಲ್ಟೇಜ್ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಿಂದ ನಾವು ಮತ್ತು ನ ಮೌಲ್ಯವನ್ನು ನಿರ್ಧರಿಸುತ್ತೇವೆ ಈಗ 8 ಓಮ್ ಮತ್ತು 12 ಓಮ್ ರೆಸಿಸ್ಟರ್ಗಳು ಸರಣಿಯಲ್ಲಿವೆ ಮತ್ತು ಈ ಸಂಯೋಜನೆಯು 5 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿರುತ್ತದೆ ಮೇಲಿನ ಸ್ಲೈಡ್ನಲ್ಲಿನ ಲೆಕ್ಕಾಚಾರಗಳಿಂದ ಆರ್ 4 ಓಮ್ಗೆ ಸಮಾನ ಎಂದು ನೋಡಬಹುದು ಈಗ ಅಂತಿಮವಾಗಿ 4 ಓಮ್ಗೆ ಸಮಾನವಿರುವ ಆರ್ 0 1 ಫರಡ್ ಕೆಪಾಸಿಟರ್ಗೆ ಸಮಾನಾಂತರವಾಗಿ ಸಂಪರ್ಕ ಹೊಂದಿದೆ ಅದು ಆರಂಭಿಕ ವೋಲ್ಟೇಜ್ಅನ್ನು 15 ವೋಲ್ಟೇಜ್ಆಗಿ ಹೊಂದಿದೆ ಮೇಲಿನ ಸ್ಲೈಡ್ನಿಂದ ಅಜ್ಞಾತ ನಿಯತಾಂಕಗಳನ್ನು ಕಂಡುಹಿಡಿಯಲು ಲೆಕ್ಕಾಚಾರಗಳನ್ನು ಕಾಣಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಮುಚ್ಚುತ್ತೇವೆ ಈ ಅಧಿವೇಶನದಲ್ಲಿ ನಾವು ಆರ್ಸಿ ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಮುಂದಿನ ಅಧಿವೇಶನದಲ್ಲಿ ನಾವು ಆರ್ಎಲ್ ಸರ್ಕ್ಯೂಟ್ನ ನೈಸರ್ಗಿಕ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು